ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 19 ಗೆ ಸುಸ್ವಾಗತ ಕೊನೆಯ ಎರಡು ಮಾಡ್ಯೂಲ್ಗಳಲ್ಲಿ ನಾವು ರಜೆ ನಿರ್ವಹಣಾ ವ್ಯವಸ್ಥೆ ವಿನ್ಯಾಸವನ್ನು ಅನ್ವೇಷಿಸಲು ವಿಭಿನ್ನ ತಂತ್ರಗಳನ್ನು ಮತ್ತು ಮೌಲ್ಯಮಾಪನವನ್ನು ಅನ್ವಯಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈ ಮಾಡ್ಯೂಲ್ ಪ್ರಾಥಮಿಕವಾಗಿ ಅದರ ಮೇಲೆ ಮುಂದುವರಿಯುತ್ತದೆ ಮತ್ತು ದಯವಿಟ್ಟು ನಿಮ್ಮ ಎಲ್ಎಂಎಸ್ ಸಿಸ್ಟಮ್ನ ಪಿಡಿಎಫ್ ಅನ್ನು ಸುಲಭವಾಗಿ ಇಟ್ಟುಕೊಳ್ಳಿ ಎಂದು ನಾನು ಪುನರಾವರ್ತಿಸುತ್ತೇನೆ ದಯವಿಟ್ಟು ನೀವು ಈ ಮಾಡ್ಯೂಲ್ ಅನ್ನು ಕೇಳುವಾಗ ನಿಯಮಿತವಾಗಿ ಅದನ್ನು ಉಲ್ಲೇಖಿಸಿ ಮತ್ತು ಎಲ್ಎಂಎಸ್ ಸಿಸ್ಟಮ್ನಲ್ಲಿ ನಾವು ಕ್ಲೈಂಟ್ ಮಾರಾಟಗಾರರ ಸಂವಾದವನ್ನು ಒದಗಿಸಿದ ಟ್ಯುಟೋರಿಯಲ್ ವೀಡಿಯೊವನ್ನು ಆಗಾಗ್ಗೆ ಉಲ್ಲೇಖಿಸಿಮತ್ತು ಕಾಗದ ಮತ್ತು ಪೆನ್ನು ಸುಲಭವಾಗಿ ಇಟ್ಟುಕೊಳ್ಳಿ ಇದರಿಂದ ನೀವು ಈ ಚರ್ಚೆಯನ್ನು ಆಗಾಗ್ಗೆ ವಿರಾಮಗೊಳಿಸಬಹುದು ಮತ್ತು ನಾವು ಇಲ್ಲಿ ವಿವರಿಸಿರುವ ವಿವರಗಳನ್ನು ವಾಸ್ತವವಾಗಿ ನೋಡಲಿಚ್ಚಿಸುತ್ತೇವೆ ಈ ಮಾಡ್ಯೂಲ್ನಲ್ಲಿ ನಾವು ಪ್ರಾಥಮಿಕವಾಗಿ ಸಹಯೋಗ ಮಾಡ್ಯೂಲ್ಗಳು ಮತ್ತು ಕ್ರಮಾನುಗತವನ್ನು ಹೊರತೆಗೆಯುವತ್ತ ಗಮನ ಹರಿಸುತ್ತೇವೆ ಆದ್ದರಿಂದ ನೀವು ಹಿಂದಿನ ಮಾಡ್ಯೂಲ್ಗಳಲ್ಲಿ ಮೊದಲೇ ಅಧ್ಯಯನ ಮಾಡಿದಂತೆ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಮತ್ತು ಒಬ್ಜೆಕ್ಟ್ ಮತ್ತು ಕ್ಲಾಸ್ಗಳ ವಿನ್ಯಾಸದ ಮೂಲಭೂತ ಆಬ್ಜೆಕ್ಟ್ಗಳನ್ನು ಚರ್ಚಿಸಿದ್ದೇವೆ ಮತ್ತು ಮುಂದಿನ ಅದರ ಸಂಬಂಧ ಬರುತ್ತದೆ ಸಂಬಂಧವು ಸಿಸ್ಟಮನ್ನು ಹೇಗೆ ಸಂಘಟಿಸಬಹುದು ಎಂಬುದನ್ನು ವ್ಯಾಖ್ಯಾನಿಸುತ್ತದೆ ಸಿಸ್ಟಮ್ನಲ್ಲಿ ಗಮನಿಸಬಹುದಾದ ವಿಭಿನ್ನ ರಚನಾತ್ಮಕ ಮತ್ತು ನಡವಳಿಕೆಯ ಗುಣಲಕ್ಷಣಗಳು ಯಾವುವು ಆದ್ದರಿಂದ ಕಳೆದ ಎರಡು ಮಾಡ್ಯೂಲ್ಗಳಲ್ಲಿ ನಾವು ಮುಖ್ಯವಾಗಿ ಕ್ಲಾಸ್ ಮತ್ತು ಆಬ್ಜೆಕ್ಟ್ಗಳ ಜೊತೆಗೆ ಅಟ್ರಿಬ್ಯೂಟ್ ಮತ್ತು ಜವಾಬ್ದಾರಿಗಳ ಮಾಹಿತಿಯನ್ನು ಹೊರತೆಗೆಯಲು ಕೇಂದ್ರೀಕರಿಸಿದ್ದೇವೆ ಮತ್ತು ಈಗ ನಾವು ವಿಭಿನ್ನ ಆಬ್ಜೆಕ್ಟ್ಗಳನ್ನು ಕೇಂದ್ರೀಕರಿಸಲು ಪ್ರಯತ್ನಿಸುತ್ತೇವೆ ಈ ಸಿಸ್ಟಮ್ಲ್ಲಿ ವಿಭಿನ್ನ ಕ್ಲಾಸ್ಗಳು ಹೊಂದಿರಬಹುದು ಮತ್ತು ನಾವು ಎರಡು ಪ್ರಮುಖ ಮೂಲಗಳನ್ನು ಬಳಸುತ್ತೇವೆ ಒಂದು ಖಂಡಿತವಾಗಿಯೂ ನಮ್ಮಲ್ಲಿರುವ ವಿವರಣೆಗೆ ಹಿಂತಿರುಗುತ್ತಿದೆ ಮತ್ತು ನಾವು ಈಗಾಗಲೇ ವಿನ್ಯಾಸಗೊಳಿಸಿದ್ದನ್ನು ಈಗ ಉಲ್ಲೇಖಿಸಲು ಪ್ರಯತ್ನಿಸುತ್ತೇವೆನಾವು ಈಗ ಉಲ್ಲೇಖಿಸಲು ಪ್ರಯತ್ನಿಸುತ್ತೇವೆ ನಾವು ಈಗಾಗಲೇ ವಿನ್ಯಾಸಗೊಳಿಸಿದ್ದಕ್ಕೆ ಮತ್ತು ಸಂಬಂಧದ ದೃಷ್ಟಿಯಿಂದ ಪರಿಷ್ಕರಣೆಗಳನ್ನು ನೋಡಲು ಪ್ರಯತ್ನಿಸಿ ನಾವು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಬಳಸುತ್ತಿದ್ದ ಹಿಂದಿನ ಎರಡು ಮಾಡ್ಯೂಲ್ಗಳಿಗೆ ವಿರುದ್ಧವಾಗಿ ನಿರ್ದಿಷ್ಟತೆ ಮತ್ತು ಕ್ಲಾಸ್ಗಳ ಗುಣಲಕ್ಷಣಗಳು ಮತ್ತು ಜವಾಬ್ದಾರಿಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ ಈ ಮಾಡ್ಯೂಲ್ ನಾವು ಈ ಕ್ಲಾಸ್ಗಳ ಗುಣಲಕ್ಷಣಗಳು ಮತ್ತು ಜವಾಬ್ದಾರಿಗಳನ್ನು ಪ್ರಾಥಮಿಕ ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತೇವೆ ಆದರೆ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್ ಅನ್ನು ನಾವು ಮರೆತುಬಿಡುತ್ತೇವೆ ಎಂದು ಇದರ ಅರ್ಥವಲ್ಲ ಏಕೆಂದರೆ ಇನ್ನೂ ಒಂದು ಇದೆ ಅಲ್ಲಿ ಸಾಕಷ್ಟು ಮಾಹಿತಿ ಡೊಮೇನ್ ಮಾಹಿತಿ ಕಂಡುಹಿಡಿಯಬೇಕು ಆದರೆ ಮುಖ್ಯವಾಗಿ ಕ್ಲಾಸ್ಗಳಿಂದ ಅದರ ಅಟ್ರಿಬ್ಯೂಟ್ ಮತ್ತು ಈ ಮಾಡ್ಯೂಲ್ನಲ್ಲಿನ ಜವಾಬ್ದಾರಿಗಳು ನಾವು ಕ್ರಮಾನುಗತದಲ್ಲಿ ಮಾಡ್ಯುಲರೈಸೇಶನ್ ಸಹಯೋಗವನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದೇವೆ ನಾವು ಈಗ ಕಳೆದ ಮಾಡ್ಯೂಲ್ನಲ್ಲಿ ಮಾಡಿದ ಕೆಲವು ವಿಷಯಗಳ ಬಗ್ಗೆ ಪುನರಾವರ್ತನೆ ಮಾಡೋಣ ಮುಂದಿನದು ನಾವು ಸ್ಥಾಪಿಸಬೇಕಾದ ಕ್ಲಾಸ್ಗಳ ನಡುವಿನ ಸಂಬಂಧ ಮತ್ತು ಕ್ರಮಾನುಗತವಾಗಿರುತ್ತದೆ ಆದ್ದರಿಂದ ಮುಖ್ಯ ಮೂರು ಹಂತಗಳು ಕ್ಲಾಸ್ಗಳ ನಡುವಿನ ಸಂಭಾವ್ಯ ಸಂಬಂಧಗಳು ಮತ್ತು ಸಹಯೋಗಗಳನ್ನು ಗುರುತಿಸುವುದು ಸಾಧ್ಯ ಮತ್ತು ಆ ಸಂಬಂಧಗಳಿಗೆ ನಾವು ಸಂಬಂಧದ ಸ್ವರೂಪವನ್ನು ವಿವರಿಸಬೇಕಾಗಿದೆ ಮತ್ತು ನಾವು ಇಲ್ಲಿ ಕೆಲವು ಬಿಟ್ಗಳು ಮತ್ತು ತುಣುಕುಗಳನ್ನು ಮಾಡುತ್ತೇವೆ ಆದರೆ ಓಓಎಡಿ ವಿನ್ಯಾಸ ಪ್ರಕ್ರಿಯೆಯ ಮೂಲಕ ನಾವು ಹೆಚ್ಚು ಹೆಚ್ಚು ಹೋಗುವುದರಿಂದ ಸಂಬಂಧವನ್ನು ಗುರುತಿಸುವುದು ಮತ್ತು ಅವುಗಳ ಸ್ವರೂಪವನ್ನು ವಿವರಿಸುವುದು ಅಥವಾ ಅವುಗಳನ್ನು ನಿರೂಪಿಸುವುದು ವಿನ್ಯಾಸದ ಪ್ರಮುಖ ಅಂಶಗಳಾಗಿವೆ ಎಂದು ನಾವು ನೋಡುತ್ತೇವೆ ಮತ್ತು ಅಂತಿಮವಾಗಿ ಮೂರನೇ ಹಂತವು ಸಂಬಂಧಿತ ಕ್ಲಾಸ್ಗಳ ನಡುವಿನ ಕ್ರಮಾನುಗತವನ್ನು ಗುರುತಿಸುವುದು ಮತ್ತು ವಿಶೇಷವಾಗಿ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಅಸ್ತಿತ್ವದಲ್ಲಿರುವ ವಿಭಿನ್ನ ಸಂಬಂಧಗಳ ಅಧ್ಯಯನವನ್ನು ಬಳಸಿಕೊಂಡು ಈ ಶ್ರೇಣಿಯನ್ನು ನಿಜವಾಗಿಯೂ ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ತೋರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಈ ಮಾಡ್ಯೂಲ್ ವಿನ್ಯಾಸ ಭಾಗದಲ್ಲಿ ಚರ್ಚಿಸಲು ಪ್ರಾರಂಭಿಸುವ ಮೊದಲು ನಮ್ಮ ವಿನ್ಯಾಸದಲ್ಲಿ ನಮ್ಮಲ್ಲಿರುವದನ್ನು ಈಗ ಮರುಸೃಷ್ಟಿಸೋಣ ನಾವು ಸುಮಾರು 15 ಕ್ಲಾಸ್ಗಳನ್ನು ಹೊಂದಿದ್ದೇವೆ ಅದನ್ನು ನಾವು ಮಾಡ್ಯೂಲ್ 17 ರಲ್ಲಿ ಮಾಡಿದ್ದೇವೆ ಈ ಕ್ಲಾಸ್ಗಳ ಅಟ್ರಿಬ್ಯೂಟ್ ಗಳು ಭಾಗಶಃ ನೀವು ಈಗಾಗಲೇ ಅವುಗಳನ್ನು ಪೂರ್ಣಗೊಳಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಮಾಡ್ಯೂಲ್ 18 ರಲ್ಲಿ ಅಟ್ರಿಬ್ಯೂಟ್ ಗಳು ಮತ್ತು ಜವಾಬ್ದಾರಿಗಳೊಂದಿಗೆ ಕ್ಲಾಸ್ ಗಳನ್ನು ಸಂಯೋಜಿಸುವ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಉದ್ಯೋಗಿ ಮತ್ತು ರಜೆಗಾಗಿ ಎರಡು ಮಾದರಿಗಳನ್ನು ರೂಪಿಸಿ ಮತ್ತು ಅದನ್ನು ನಿಮ್ಮೆಲ್ಲರಿಗೂ ಪೂರ್ಣಗೊಳಿಸುವ ಅಭ್ಯಾಸ ವಾಗಿ ಬಿಟ್ಟರು ಮತ್ತು ಆ ಹಂತದಲ್ಲಿ ನಮ್ಮ ಮೆಟ್ರಿಕ್ಗಳನ್ನು ಈ ಹಂತದಲ್ಲಿ ನಾವು ನಿಮಗೆ ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಾವು ನಿಯಮಿತವಾಗಿ ಮಾಪನಗಳನ್ನು ಅಳೆಯುತ್ತಿದ್ದೇವೆ ಎಂದು ನಿಮಗೆ ನೆನಪಿಸುತ್ತೇನೆ ಆದ್ದರಿಂದ ಈ ಹಂತದ ಮೆಟ್ರಿಕ್ಗಳಲ್ಲಿ ಈ ಮಟ್ಟದಲ್ಲಿ ಕಪ್ಲಿನ್ಗ್ ಕಡಿಮೆಯಾಗಿದೆ ಕೊಹೇಷನ್ ಮಧ್ಯಮವಾಗಿರುತ್ತದೆ ಸಾಕಷ್ಟು ಕಡಿಮೆಯಾಗಿದೆ ಇಡೀ ವಿನ್ಯಾಸದ ಬಗ್ಗೆ ನಮಗೆ ತಿಳಿದಿಲ್ಲ ಆದ್ದರಿಂದ ಸಂಪೂರ್ಣತೆ ಕಡಿಮೆ ಇರುವ ಕನಿಷ್ಠ ವಿನ್ಯಾಸ ಯಾವುದು ಎಂಬುದರ ಕುರಿತು ನಾವು ಖಂಡಿತವಾಗಿಯೂ ಮಾತನಾಡಲು ಸಾಧ್ಯವಿಲ್ಲ ಏಕೆಂದರೆ ನಾವು ಈಗ ಒಂದು ಮೂಲಭೂತ ಸುತ್ತಿನ ಕ್ಲಾಸ್ಗಳು ಮತ್ತು ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಪ್ರಾಚೀನತೆಯು ತುಂಬಾ ಕಡಿಮೆಯಾಗಿದೆ ಏಕೆಂದರೆ ಪ್ರಿಮಿಟಿವ್ಸ್ಗಳನ್ನು ಗುರುತಿಸುವ ವಿಷಯದಲ್ಲಿ ನಾವು ಹೆಚ್ಚೇನೂ ಮಾಡಿಲ್ಲ ಈಗ ನಾವು ಮೊದಲು ಸಹಯೋಗದ ಬಗ್ಗೆ ಮಾತನಾಡೋಣ ಆದ್ದರಿಂದ ಸಹಯೋಗ ಏನು ಮಾಡುತ್ತದೆ ಸಹಯೋಗ ಅಂದರೆ ನೀವು ಹೇಳಬಹುದು ಇದು ಒಂದು ರೀತಿಯ ಮರು ರಿಫ್ಯಾಕ್ಟರಿಂಗ್ ಪ್ರಾಬ್ಲಮ್ ಉದಾಹರಣೆಗೆ ನನಗೆ ಮತ್ತೊಮ್ಮೆ ವಿವರಣಾ ಡಾಕ್ಯುಮೆಂಟ್ಗೆ ಹೋಗಲು ಅವಕಾಶ ಮಾಡಿಕೊಡಿ ಆದ್ದರಿಂದ ಇವುಗಳಲ್ಲಿ ಕೆಲವು ಕಂಪೆನಿಗಳನ್ನು ನೋಡೋಣ ಅದರ ಉದ್ಯೋಗಿಗಳ ಹಾಜರಾತಿ ಅಥವಾ ರಜೆಯನ್ನು ನಿರ್ವಹಿಸಲು ನಾವು ಬಯಸುತ್ತೇವೆ ಇದರ ಅಂಶವನ್ನು ನಿರ್ವಹಿಸಿ ಇದು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ ಇದು ಕಂಪನಿಯ ಜವಾಬ್ದಾರಿಯನ್ನು ವ್ಯಾಖ್ಯಾನಿಸುತ್ತಿದೆ ಆಗ ಖಂಡಿತವಾಗಿಯೂ ಕಂಪನಿಯು ಈ ಜವಾಬ್ದಾರಿಯನ್ನು ವಿತರಿಸಲು ಸಾಧ್ಯವಿಲ್ಲ ಕಂಪನಿಯು ನಿರ್ವಹಣೆಯ ಈ ಜವಾಬ್ದಾರಿಯನ್ನು ಕಂಪನಿಯು ವಿತರಿಸಬೇಕಾದರೆ ಮತ್ತು ಕಂಪನಿಗೆ ಉದ್ಯೋಗಿಗಳ ಅಗತ್ಯವಿರುತ್ತದೆ ಆದ್ದರಿಂದ ಕಂಪೆನಿಯ ಮತ್ತು ಉದ್ಯೋಗಿಗಳ ನಡುವೆ ಅವುಗಳ ಮೂಲಕ ನಡೆಯುವ ನಿರ್ವಹಣೆಯ ವಿಷಯದಲ್ಲಿ ಸಹಯೋಗವಿದೆ ಎಂದು ನಾವು ಹೇಳುತ್ತೇವೆ ಉದಾಹರಣೆಗೆ ನಾವು ಇತರರನ್ನು ಗಮನಿಸಿದರೆ ನಾವು ಹೇಳಬಹುದು ಪ್ರತಿ ಕಾರ್ಯನಿರ್ವಾಹಕ ಖಂಡಿತವಾಗಿಯೂ ಲೀಡ್ ಉದ್ಯೋಗಿಗೆ ವರದಿ ಮಾಡುತ್ತಾನೆ ಇಲ್ಲಿ ಸಹಯೋಗವಿದೆ ಅದು ವರದಿ ಮಾಡುವ ಸಂಬಂಧದ ಮೂಲಕ ಜವಾಬ್ದಾರಿ ಆಗಿದೆ ಹೆಚ್ಚು ಮುಖ್ಯವಾಗಿ ಲೀಡ್ ಉದ್ಯೋಗಿಯು ಕಾರ್ಯನಿರ್ವಾಹಕರಿಗೆ ರಜೆ ಅನುಮೋದಿಸುತ್ತಾನೆ ಎಂದು ಹೇಳಬಹುದು ಆದ್ದರಿಂದ ಅನುಮೋದನೆಯು ಲೀಡ್ ಉದ್ಯೋಗಿಯ ಜವಾಬ್ದಾರಿಯಾಗಿದೆ ಮತ್ತು ಲೀಡ್ ಉದ್ಯೋಗಿಯು ಏನು ಅನುಮೋದಿಸುತ್ತಾನೆ ಲೀಡ್ ಉದ್ಯೋಗಿಯು ರಜೆ ಅನುಮೋದಿಸಬೇಕು ಆದ್ದರಿಂದ ಲೀಡ್ ಉದ್ಯೋಗಿಯು ಮತ್ತು ರಜೆ ನಡುವೆ ಸಹಯೋಗವಿದೆ ಆದ್ದರಿಂದ ಇದು ಒಂದು ರೀತಿಯ ಫ್ಯಾಕ್ಟರಿಂಗ್ ಪ್ರಾಬ್ಲಮ್ ಅಥವಾ ನೀವು ವಿಭಿನ್ನ ಜವಾಬ್ದಾರಿಗಳನ್ನು ನೋಡುವ ಸ್ಥಳದಲ್ಲಿ ರಿಫ್ಯಾಕ್ಟರಿಂಗ್ ಪ್ರಾಬ್ಲಮ್ ಎಂದು ಹೇಳಬಹುದು ಮತ್ತು ಆ ಜವಾಬ್ದಾರಿಯ ಇನ್ನೊಂದು ಬದಿಯಲ್ಲಿ ಕೆಲವು ದಳ್ಳಾಲಿ ಇದ್ದರೆ ಅದನ್ನು ಗುರುತಿಸಲು ಪ್ರಯತ್ನಿಸಿ ಅಂತಹ ಒಂದು ವೇಳೆ ದಳ್ಳಾಲಿ ಅಸ್ತಿತ್ವದಲ್ಲಿದೆ ನಂತರ ಈ ಆಬ್ಜೆಕ್ಟ್ ಅಥವಾ ಕ್ಲಾಸ್ ಇವುಗಳ ನಡುವೆ ಸಹಯೋಗವಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾವು ಹಿಂತಿರುಗಿ ಬಂದರೆ ಒಂದು ಲೀಡ್ ಉದ್ಯೋಗಿ ಇದಾಗಿದೆ ಎಂದು ನಾನು ಹೇಳಬಹುದು ನಾನು ಲೀಡ್ ಉದ್ಯೋಗಿಯನ್ನು ಉಲ್ಲೇಖಿಸುತ್ತಿರುವುದು ರಜೆಯನ್ನು ಅನುಮೋದಿಸಬಹುದು ಮತ್ತು ಅದು ಅವನ ರಜೆಯನ್ನು ಏಕೆ ಅನುಮೋದಿಸುತ್ತಾನೆ ಆದ್ದರಿಂದ ಸಹಯೋಗ ಇಲ್ಲಿದೆ ಈಗ ರಜೆ ಅನುಮೋದನೆಯಲ್ಲಿ ಒಂದು ಬೇರೆ ರೀತಿಯ ಸಹಯೋಗವು ಇದೆ ಲೀಡ್ ಉದ್ಯೋಗಿ ರಜೆಯನ್ನು ಅನುಮೋದಿಸುತ್ತದೆ ಮತ್ತು ಅವನು ಯಾರಿಗಾಗಿ ಮಾಡುತ್ತಾನೆ ರಜೆ ಅನುಮೋದನೆ ಆದ್ದರಿಂದ ಲೀಡ್ ಉದ್ಯೋಗಿ ಮತ್ತು ಕಾರ್ಯನಿರ್ವಾಹಕ ನಡುವೆ ಸಹಯೋಗವಿದೆ ಮತ್ತು ಸಹಯೋಗಗಳನ್ನು ಗುರುತಿಸುವುದು ಮೂಲತಃ ಆಬ್ಜೆಕ್ಟ್ಗಳು ಯಾವುವು ಎಂದು ಹೇಳಲು ನಿರ್ದಿಷ್ಟತೆಯ ದೃಷ್ಟಿಯಿಂದ ಆಳವಾಗಿ ಮನಸ್ಸು ಮಾಡುವುದುಪರಸ್ಪರ ಜವಾಬ್ದಾರಿಗಳ ಮೂಲಕ ಸಂಬಂಧಿಸಿರುವ ಅನುಗುಣವಾದ ಕ್ಲಾಸ್ಗಳು ಯಾವುವು ವ್ಯವಸ್ಥಾಪಕರು ನೇಮಕ ಪ್ರಕ್ರಿಯೆಯ ಮೂಲಕ ಕಾರ್ಯನಿರ್ವಾಹಕರೊಂದಿಗೆ ಸಹಕರಿಸುತ್ತಾರೆ ವ್ಯವಸ್ಥಾಪಕರನ್ನು ನೇಮಿಸಿಕೊಳ್ಳುತ್ತಾರೆ ಇಲ್ಲಿ ಪಟ್ಟಿ ಮಾಡದಿರುವ ಸಾಮಾನ್ಯ ಅನುಮೋದನೆ ರಜೆ ಪ್ರಕಾರ ವ್ಯವಸ್ಥಾಪಕರು ಲೀಡ್ ಉದ್ಯೋಗಿಯೊಂದಿಗೆ ಸಹಕರಿಸುತ್ತಾರೆಆದರೆ ಅದು ಸಹ ಇರುತ್ತದೆ ಆದ್ದರಿಂದ ಇಲ್ಲಿ ವ್ಯವಸ್ಥಾಪಕರಿಗೆ ಇರುವಂತಹ ಜವಾಬ್ದಾರಿಯು ರಜೆ ಅನುಮೋದನೆಯಾಗಿದೆ ಆದ್ದರಿಂದ ಈ ರೀತಿಯಾಗಿ ನಾವು ವಿಭಿನ್ನ ಕ್ಲಾಸ್ಗಳನ್ನು ಮತ್ತು ಅವರ ಸಹಯೋಗಿಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಮತ್ತು ದಯವಿಟ್ಟು ಮತ್ತೆ ಪ್ರಯತ್ನಿಸಿ ಭಾಷಾ ವಿಶ್ಲೇಷಣೆಯಲ್ಲಿ ನಾವು ಮಾಡುತ್ತಿದ್ದ ಇದೇ ರೀತಿಯ ತಂತ್ರವನ್ನು ಅನುಸರಿಸಲು ಅವರು ಪ್ರಯತ್ನಿಸುತ್ತಾರೆ ಏನೆಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸುವ ಪ್ರತಿಯೊಂದು ಜವಾಬ್ದಾರಿಯ ಎಲ್ಲ ಜವಾಬ್ದಾರಿಗಳನ್ನು ಪ್ರತಿ ಕ್ಲಾಸ್ಕ್ಕೂ ನೋಡಬೇಕು ಸ್ವೀಕರಿಸುವವರು ಅಸ್ತಿತ್ವದಲ್ಲಿರುವ ಇತರ ನಟರು ಯಾರು ಮತ್ತು ಅವರನ್ನು ಸಹಯೋಗಿಗಳಾಗಿ ಮತ್ತು ಒಮ್ಮೆ ನೀವು ಮತ್ತೆ ಸಾಕಷ್ಟು ಪುನರಾವರ್ತನೆಗಳು ಕಂಡುಬರುತ್ತವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ನೀವು ಕನಿಷ್ಟ ಸಹಯೋಗದ ಗುಂಪನ್ನು ಕಂಡುಹಿಡಿಯಲು ಅದನ್ನು ಪರಿಷ್ಕರಿಸಲು ಸಾಧ್ಯವಾಗುತ್ತದೆ ಸ್ಥಳದಲ್ಲಿರಬೇಕು ಆದ್ದರಿಂದ ನೀವು ಇಲ್ಲಿ ಮೊದಲಿನದನ್ನು ಮುಖ್ಯವಾಗಿ ನೋಡಿದರೆ ಇದು ಇನ್ನೂ ಕೆಲವು ವಿಸ್ತರಣೆಯಾಗಿದೆ ಕೆಲವು ಮುಖ್ಯವಾಗಿ ಅಲ್ಲಿ ವಿವಿಧ ರೀತಿಯ ಉದ್ಯೋಗಿಗಳು ಆದರೆ ಮುಂದಿನವರು ಪ್ರಾಥಮಿಕವಾಗಿ ವಿವಿಧ ರೀತಿಯ ಎಲೆಗಳು ಇವು ರಜೆಯ ವಿವಿಧ ಕ್ಲಾಸ್ಗಳು ಮತ್ತು ಅವುಗಳ ಜವಾಬ್ದಾರಿಗಳು ಮತ್ತು ಅವರು ಇತರ ಕ್ಲಾಸ್ ಗಳೊಂದಿಗೆ ಹೇಗೆ ಸಹಕರಿಸುತ್ತಾರೆ ಮತ್ತು ಇವೆಲ್ಲವನ್ನೂ ನೀವು ಖಂಡಿತವಾಗಿ ನೋಡಬಹುದು ಸಹಯೋಗದ ವಿಷಯದಲ್ಲಿ ವಿಭಾಗಗಳು ಸಾಕಷ್ಟು ಸಮಾನತೆಯನ್ನು ಹೊಂದಿರುತ್ತವೆ ಮತ್ತು ಈ ಸಾಮಾನ್ಯತೆಯಾಗಿದೆ ನಾವು ಏನು ನೋಡುತ್ತೇವೆ ನಾವು ಆ ವಿನ್ಯಾಸವನ್ನು ಹೆಚ್ಚು ಹೆಚ್ಚು ಪರಿಷ್ಕರಿಸಿದಾಗ ನಾವು ಮತ್ತಷ್ಟು ಹತೋಟಿ ಸಾಧಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಸಹಯೋಗವನ್ನು ನೀವು ಸ್ವತಃ ಕೇಳಿದರೆ ಸಹಯೋಗವು ಒಂದು ನಿರ್ದಿಷ್ಟ ಅಂಶಕ್ಕೆ ಕಾರಣವಾಗದಿರಬಹುದು ವಿನ್ಯಾಸ ಆದರೆ ನಾವು ಸಹಯೋಗವನ್ನು ಅರ್ಥಮಾಡಿಕೊಂಡರೆ ನಾನು ಉದ್ಯೋಗಿಗಳನ್ನು ಹೊಂದಿದ್ದರೆ ಅದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಇಲ್ಲಿ ನಾನು ಇಲ್ಲಿಗೆ ತೆರಳಿದ್ದರೆ ನಾನು ಇಲ್ಲಿ ಸಿಸ್ಟಮ್ ಅಡ್ಮಿನ್ ಹೊಂದಿದ್ದರೆ ನಾನು ಇಲ್ಲಿ ಪ್ರಿಂಟರ್ ಹೊಂದಿದ್ದರೆ ಮತ್ತು ನಾವು ಮುದ್ರಕವನ್ನು ಪಟ್ಟಿ ಮಾಡಿಲ್ಲ ಆದರೆ ವಿವಿಧ ರೀತಿಯ ಸಹಯೋಗಗಳು ಯಾವುವು ಎಂಬುದನ್ನು ನಾವು ನೋಡಬಹುದು ಅದು ಈ ವಿಭಿನ್ನ ಕ್ಲಾಸ್ಗಳ ನಡುವೆ ಇರಬಹುದು ಮತ್ತು ಅದರ ಆಧಾರದ ಮೇಲೆ ಅವು ಎಷ್ಟು ಸುಸಂಬದ್ಧವಾಗಿವೆ ಯಾವ ರೀತಿಯ ಜೋಡಣೆ ಎಂಬುದನ್ನು ನಾವು ಕಂಡುಹಿಡಿಯಬಹುದು ಅವು ಅಸ್ತಿತ್ವದಲ್ಲಿವೆ ಮತ್ತು ಅದು ಮಾಡ್ಯುಲರೈಸೇಶನ್ ಮತ್ತು ಎಲ್ಲದರಲ್ಲೂ ಉತ್ತಮ ಸುಳಿವನ್ನು ನೀಡುತ್ತದೆ ಆದ್ದರಿಂದ ಇದು ಇದು ಮೂಲಭೂತ ವಿಧಾನವಾಗಿದೆ ಮತ್ತು ವಿರಾಮಗೊಳಿಸಲು ಮತ್ತು ಮತ್ತೆ ಗುರುತಿಸಲು ಪ್ರಯತ್ನಿಸಲು ನಾನು ಮತ್ತೆ ವಿನಂತಿಸುತ್ತೇನೆ ಎಲ್ಎಂಎಸ್ ವಿವರಣೆಯಲ್ಲಿ ನೀವು ನೋಡುವ ಎಲ್ಲಾ ವಿಭಿನ್ನ ಸಹಯೋಗಗಳನ್ನು ನೀವು ಸಮಗ್ರವಾಗಿ ಮಾಡಬಹುದು ಮಾಡ್ಯುಲರೈಸೇಶನ್ ಮತ್ತೊಂದು ವ್ಯಾಯಾಮವಾಗಿದ್ದು ಅಲ್ಲಿ ನೀವು ಸಹಯೋಗದ ಮಾಹಿತಿಯನ್ನು ಹೆಚ್ಚು ಬಳಸಲು ಪ್ರಾರಂಭಿಸುತ್ತೀರಿ ನಾವು ಅದನ್ನು ಹಾಕಿದರೆ ನೀವು ಏನು ಮಾದರಿಯಲ್ಲಿ ಇಡಲು ಬಯಸುತ್ತೀರಿ ಎಂದು ನೀವು ನೋಡಲು ಪ್ರಯತ್ನಿಸುವ ಸ್ಥಳವು ಬಲವಾಗಿರುತ್ತದೆ ವಿಭಿನ್ನವಾಗಿ ನೀವು ನೆನಪಿಸಿಕೊಂಡರೆ ನಾವು ಹೇಗೆ ಮಾಡ್ಯುಲೈಸ್ ಮಾಡಲು ಇಷ್ಟಪಡುತ್ತೇವೆ ಆಗ ನಾನು ಹೊಂದಿದ್ದರೆ ನಾವು ಹೇಳಿದ್ದೇವೆ ನಾವು ಈ ಬಗ್ಗೆ ಮಾತನಾಡಿದ ಎರಡು ಮಾಡ್ಯೂಲ್ಗಳು ಸ್ವಲ್ಪ ಸಮಯದ ನಂತರ ನಾವು ಪರಸ್ಪರ ಕ್ರಿಯೆಯನ್ನು ನೋಡುತ್ತೇವೆ ಮಾಡ್ಯೂಲ್ ಗಳಲ್ಲಿನ ವಿಭಿನ್ನ ಆಬ್ಜೆಕ್ಟ್ಗಳ ನಡುವೆ ಇವುಗಳ ನಡುವಿನ ವಿಭಿನ್ನ ಸಂವಹನಗಳಾಗಿವೆ ಮಾಡ್ಯೂಲ್ನಲ್ಲಿರುವ ಆಬ್ಜೆಕ್ಟ್ಗಳು ಮತ್ತು ನಾವು ಮಾಡ್ಯೂಲ್ನಾದ್ಯಂತದ ಪರಸ್ಪರ ಕ್ರಿಯೆಗಳನ್ನು ಪರಿಶೀಲಿಸುತ್ತೇವೆ ಆದ್ದರಿಂದ ನಮ್ಮ ಕಾರ್ಯ ನಮ್ಮದು ಎಂದು ಹೇಳುತ್ತೇವೆ ಈ ಎಲ್ಲದರ ಆಧಾರದ ಮೇಲೆ ಈ ಪರಸ್ಪರ ಕ್ರಿಯೆಗಳ ಆಧಾರದ ಮೇಲೆ ಗಡಿಯನ್ನು ವ್ಯಾಖ್ಯಾನಿಸುವುದು ಉದ್ದೇಶವಾಗಿದೆ ನಾನು ಇದನ್ನು ಬಳಸಬಹುದಾದ ಮೂರನೇ ಬಣ್ಣವಾಗಿರಬಹುದು ಆದ್ದರಿಂದ ಈ ಎಲ್ಲದರ ಆಧಾರದ ಮೇಲೆ ನಮ್ಮ ಉದ್ದೇಶ ನಾವು ಈ ರೀತಿ ಮಾಡ್ಯುಲೈಸ್ ಮಾಡಬೇಕೆ ಎಂದು ನಿರ್ಧರಿಸಿ ಅಥವಾ ಇಂಟ್ರಾ ಮಾಡ್ಯೂಲ್ ಒಳಗೆ ನಡೆಯುತ್ತಿರುವ ದಟ್ಟಣೆ ಯನ್ನು ಹೊಂದಿಕೊಂಡು ನಾನು ಅದನ್ನು ವಿಭಿನ್ನವಾಗಿ ಮಾಡಬೇಕೆ ಎಂದು ನಿರ್ಧರಿಸಬೇಕಿದೆ ಮಾಡ್ಯೂಲ್ನೊಳಗೆ ಮತ್ತು ಒಮ್ಮೆ ನೀಲಿ ಬಣ್ಣದಲ್ಲಿ ನಡೆಯುವ ಸಹಯೋಗ ಮೂಲತಃ ಇಂಟರ್ ಮಾಡ್ಯೂಲ್ ಎರಡು ವಿಪರೀತಗಳನ್ನು ತಲುಪುತ್ತದೆ ಅದು ಇಂಟ್ರಾ ಮಾಡ್ಯೂಲ್ ಆಗಿದ್ದು ನೀವು ಹೆಚ್ಚಿನದನ್ನು ನಿರೀಕ್ಷಿಸಬಹುದು ದಟ್ಟಣೆ ದಟ್ಟಣೆಯ ಹೆಚ್ಚಿನ ಸಾಂದ್ರತೆ ಆದರೆ ಮಾಡ್ಯೂಲ್ಗಳಾದ್ಯಂತ ಅಂತರ ಮಾಡ್ಯೂಲ್ ನಾವು ತುಂಬಾ ನಿರೀಕ್ಷಿಸುತ್ತೇವೆ ಮಾಡ್ಯೂಲ್ ಅಥವಾ ದಟ್ಟಣೆಯ ಕಡಿಮೆ ಸಾಂದ್ರತೆ ಆದ್ದರಿಂದ ನಾವು ಅದನ್ನು ಸಾಧಿಸಲು ಸಾಧ್ಯವಾದರೆ ಖಂಡಿತವಾಗಿಯೂ ನಾವು ಎಂದು ಹೇಳುತ್ತೇವೆ ಮೌಲ್ಯವನ್ನು ಮಾಡ್ಯುಲೈಸ್ ಮಾಡಲು ಸಮರ್ಥವಾಗಿದೆ ನಾವು ಮಾಡ್ಯೂಲ್ ಅನ್ನು ಹೊಂದಿರುವ ಇತರ ತೀವ್ರತೆಯನ್ನು ನಾವು ಮಾಡಿದರೆ ನಾವು ಇಲ್ಲಿ ಮಾಡ್ಯೂಲ್ ಅನ್ನು ಹೊಂದಿದ್ದೇವೆ ನಾವು ಹೊಂದಿದ್ದೇವೆ ಒಂದೆರಡು ಆಬ್ಜೆಕ್ಟ್ಗಳು ಈ ರೀತಿ ಇರುತ್ತವೆ ಮತ್ತು ಇದು ಪರಸ್ಪರ ಕ್ರಿಯೆ ಎಂದು ಹೇಳುತ್ತದೆ ಇದು ಸಹಯೋಗವಾಗಿದೆ ಅವುಗಳ ನಡುವೆ ಅಸ್ತಿತ್ವದಲ್ಲಿದೆ ಮತ್ತು ಇದು ನಾವು ನೋಡುವ ಸನ್ನಿವೇಶವಾಗಿದ್ದರೆ ನಾವು ಇದನ್ನು ಹೇಳುವುದಿಲ್ಲ ಉತ್ತಮ ಮಾಡ್ಯುಲೈಸೇಶನ್ ಆಗಿರಬಹುದು ಬಹುಶಃ ನಾವು ಈ ಎರಡನ್ನು ಒಂದೇ ಮಾಡ್ಯೂಲ್ನಲ್ಲಿ ಇಡಬೇಕೇ ಹೊರತು ಬೇರೆಬೇರೆ ಮಾಡ್ಯೂಲ್ನಲ್ಲಿ ಇಡಬಾರದು ಸಹಯೋಗದ ಈ ಮಾಹಿತಿಯು ನಾವು ಹೇಗೆ ಮಾಡ್ಯುಲೈಸ್ ಮಾಡಬೇಕೆಂಬುದರ ಬಗ್ಗೆ ಉತ್ತಮ ಒಳನೋಟವನ್ನು ನೀಡುತ್ತದೆ ಎಲ್ಎಂಎಸ್ ತುಲನಾತ್ಮಕವಾಗಿ ಸರಳವಾದ ವ್ಯವಸ್ಥೆಯಾಗಿದೆ ಆದ್ದರಿಂದ ನಾವು ಪ್ರಾಥಮಿಕವಾಗಿ ಮೊದಲ ಹಂತವನ್ನು ನೋಡುತ್ತೇವೆ ಈಗಾಗಲೇ ಮೂರು ಮಾಡ್ಯೂಲ್ಗಳು ಹೊರಹೊಮ್ಮುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಆ ಮಾಡ್ಯೂಲ್ ಉದ್ಯೋಗಿಗಳ ಜೊತೆ ಕಂಪನಿಗಳ ವಿಷಯದಲ್ಲಿ ನೌಕರರೊಂದಿಗೆ ಸಂವಹನ ನಡೆಸುತ್ತದೆ ನಂತರ ನೌಕರರ ಮಾಡ್ಯೂಲ್ ರಜೆಯೊಂದಿಗೆ ಅನೇಕ ರೀತಿಯಲ್ಲಿ ಸಂವಹನ ನಡೆಸುತ್ತದೆ ಇದರಿಂದ ಅದನ್ನು ಅಮೂರ್ತಗೊಳಿಸಬಹುದು ಇವುಗಳು ಅನ್ವಯವಾಗುತ್ತವೆ ಅಥವಾ ನಿಮಗೆ ರಜೆಯ ಲಾಭ ಮತ್ತು ಇತ್ಯಾದಿ ತಿಳಿದಿದೆ ಖಂಡಿತವಾಗಿಯೂ ನೀವು ಅಭ್ಯಾಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದಾಗ ಇವುಗಳು ವ್ಯವಸ್ಥೆಯಲ್ಲಿನ ಏಕೈಕ ಮಾಡ್ಯೂಲ್ಗಳಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮ ಮೂಲ ಲೆಕ್ಕಪತ್ರ ನಿರ್ವಹಣೆಯಂತಹ ಇತರ ಮಾಡ್ಯೂಲ್ಗಳು ಲಾಗಿನ್ ಮತ್ತು ದೃಢೀಕರಣ ಸಂಬಂಧಿತ ಚಟುವಟಿಕೆಯೊಂದಿಗೆ ವ್ಯವಹರಿಸುತ್ತದೆ ವಾರ್ಷಿಕ ರಜೆ ದಾಖಲೆಯ ಬ್ಯಾಕಪ್ ಅನ್ನು ಉಳಿಸಿಕೊಳ್ಳಲು ಬಹುಶಃ ಬ್ಯಾಕಪ್ ಮಾಡ್ಯೂಲ್ ಇರಬಹುದು ಆದರೆ ಜವಾಬ್ದಾರಿಗಳ ವಿಶ್ಲೇಷಣೆಯಿಂದ ನೀವು ಪಡೆದ ಸಹಯೋಗ ಮಾಹಿತಿಯ ನಿಮ್ಮ ಮೂಲ ವಿಶ್ಲೇಷಣೆಯು ಮಾಡ್ಯೂಲ್ಗಳು ಏನೆಂಬುದರ ಬಗ್ಗೆ ಆರಂಭದ ವ್ಯವಸ್ಥೆಯಲ್ಲಿ ಉತ್ತಮ ಸುಳಿವನ್ನು ನೀಡುತ್ತದೆ ಆದ್ದರಿಂದ ಈ ಹಂತದಲ್ಲಿ ನಾವು ಹೇಗೆ ಮಾಡುತ್ತಿದ್ದೇವೆಂದು ನೋಡಲು ಗುಣಮಟ್ಟದ ಅಳತೆಯನ್ನು ತ್ವರಿತವಾಗಿ ನೋಡಬಹುದು ಸ್ವಾಭಾವಿಕವಾಗಿ ಒಗ್ಗಟ್ಟು ಸುಧಾರಿಸುತ್ತಿದೆ ಒಗ್ಗಟ್ಟು ಹೆಚ್ಚಾಗುತ್ತಿದೆ ನಾವು ಸಮರ್ಥರಾಗಿದ್ದೇವೆ ಮಾಡ್ಯೂಲ್ನಲ್ಲಿ ನೌಕರರನ್ನು ಒಟ್ಟಿಗೆ ಸೇರಿಸುವುದು ರಜೆ ಒಟ್ಟಿಗೆ ಮಾಡ್ಯೂಲ್ ವಿಶ್ಲೇಷಣೆ ಅದನ್ನು ಮಾಡುವ ವಿಷಯದಲ್ಲಿ ಸಹಯೋಗವು ನಮಗೆ ಅವಕಾಶ ಮಾಡಿಕೊಟ್ಟಿದೆ ಸಹಜವಾಗಿ ಕಂಪನಿ ಎ ರೋಗಶಾಸ್ತ್ರೀಯ ಉದಾಹರಣೆ ಏಕೆಂದರೆ ಅದು ಕೇವಲ ಒಂದು ಕ್ಲಾಸ್ವಾಗಿದೆ ಆದ್ದರಿಂದ ಅದು ಸ್ವತಃ ಸುಸಂಬದ್ಧವಾಗಿರುತ್ತದೆ ಕಪ್ಲಿಂಗ್ ನಮಗೆ ಇನ್ನೂ ಹೆಚ್ಚು ತಿಳಿದಿಲ್ಲ ನಾವು ಸಹಯೋಗದ ಮಾಹಿತಿಯನ್ನು ಹೊಂದಿದ್ದರೂ ನಾವು ಕಪ್ಲಿಂಗ್ ಅಂಶವನ್ನು ನೋಡಿಲ್ಲ ಆದರೆ ಕ್ರಮಾನುಗತ ಏನೆಂಬುದನ್ನು ನಾವು ನೋಡಿಲ್ಲ ಆದ್ದರಿಂದ ಇದು ಇನ್ನೂ ಕಡಿಮೆ ಮತ್ತು ಇತರ ನಿಯತಾಂಕಗಳು ಕಡಿಮೆ ಏಕೆಂದರೆ ನಾವು ಇನ್ನೂ ವಿನ್ಯಾಸದ ಸಂಪೂರ್ಣ ಅಂಶಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಆದ್ದರಿಂದ ಮುಂದಿನದು ಕ್ರಮಾನುಗತ ವಿಶ್ಲೇಷಣೆಯೊಂದಿಗೆ ಪ್ರಾರಂಭಿಸೋಣ ಮತ್ತು ಇದು ಬಹುಶಃ ಇದನ್ನು ನೀವು ಮೊದಲೇ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನೋಡಿದ್ದೀರಿ ಆದರೆ ಸಹಯೋಗ ಮತ್ತು ಜವಾಬ್ದಾರಿಗಳು ನಾವು ಮೊದಲ ಹಂತದಲ್ಲಿ ಹೊಂದಿರಬೇಕಾದ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸುಳಿವುಗಳನ್ನು ನೀಡುತ್ತೇವೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನೀವು ಸಹಯೋಗದ ಮಾದರಿಯನ್ನು ನೋಡಿದರೆ ಈ ನಾಲ್ಕು ಕ್ಲಾಸ್ಗಳು ಬಲವಾಗಿ ಸಂಬಂಧಿಸಿವೆ ಎಂದು ನಮಗೆ ತಿಳಿಸುತ್ತದೆ ಮತ್ತು ಅದೇ ಮಾಡ್ಯೂಲ್ನಲ್ಲಿ ಇರಿಸಲು ಸೂಕ್ತವೆಂದು ನಾವು ಕಂಡುಕೊಂಡಿದ್ದೇವೆ ಈಗ ಪ್ರಶ್ನೆ ಆ ಮಾಡ್ಯೂಲ್ನಲ್ಲಿದೆಈ ಕ್ಲಾಸ್ಳಲ್ಲಿನ ನೌಕರರ ಮಾಡ್ಯೂಲ್ನಲ್ಲಿ ಅವರು ಸ್ವತಂತ್ರವಾಗಿ ಉಳಿಯಲಿದ್ದಾರೆ ಅಥವಾ ಅವು ಕೆಲವು ವಿಶೇಷತೆ ಸಾಮಾನ್ಯೀಕರಣ ಸಂಬಂಧಗಳ ಮೂಲಕ ಸಂಬಂಧ ಹೊಂದಲಿವೆ ಆದ್ದರಿಂದ ಅಗತ್ಯವಾಗಿ ಸಹಾಯ ಮಾಡುವುದು ಮತ್ತೆ ಹಿಂತಿರುಗಿ ಮತ್ತು ಜವಾಬ್ದಾರಿಗಳನ್ನು ನೋಡುವುದು ಜವಾಬ್ದಾರಿಗಳನ್ನು ವಿಶ್ಲೇಷಿಸುವುದು ಮತ್ತು ನಾವು ಅದನ್ನು ಮಾಡಿದರೆ ದೈನಂದಿನ ಹಾಜರಾತಿಯನ್ನು ದಾಖಲಿಸುವಂತಹ ಕೆಲವು ಜವಾಬ್ದಾರಿಗಳು ಕಂಡುಬರುತ್ತವೆರಜೆಗಾಗಿ ವಿನಂತಿಸುವುದು ಸ್ವಯಂ ಅನುಮೋದನೆ ರಜೆ ರದ್ದುಗೊಳಿಸುವುದು ರಜೆ ಪಡೆಯುವುದು ಈ ರೀತಿಯ ಎಲ್ಲಾ ಉದ್ಯೋಗಿಗಳಲ್ಲಿ ಕಂಡುಬರುತ್ತದೆ ಮತ್ತು ವಾಸ್ತವವಾಗಿ ಈ ಎಲ್ಲ ವಿಶೇಷತೆಗಳಲ್ಲಿ ಕಂಡುಬರುತ್ತದೆ ಸಂಭಾವ್ಯ ವಿಶೇಷತೆ ಅಸ್ತಿತ್ವದಲ್ಲಿದೆ ಎಂದು ನಾನು ಹೇಳಬೇಕು ಆದ್ದರಿಂದ ನಾವು ಸಾಮಾನ್ಯತೆಯನ್ನು ನೋಡಿದ ನಂತರ ಅವುಗಳನ್ನು ಶ್ರೇಣಿಯಲ್ಲಿ ಇರಿಸಲು ನಿರ್ದಿಷ್ಟ ಮಾರ್ಗವಿದೆ ಎಂದು ನಾವು ಗ್ರಹಿಸಲು ಪ್ರಾರಂಭಿಸುತ್ತೇವೆಆದರೆ ಖಂಡಿತವಾಗಿಯೂ ಇದನ್ನು ಗುರುತಿಸುತ್ತಿರುವುದು ಸಂಬಂಧವು ಈ ರೀತಿ ಇರಬೇಕೆ ಅಥವಾ ಇಲ್ಲವೇ ಎಂಬುದು ನಮಗೆ ತಿಳಿದಿಲ್ಲ ಸಂಬಂಧವು ಈ ರೀತಿ ಇರಬೇಕು ಅದು ಕಾರ್ಯನಿರ್ವಾಹಕ ನೌಕರನೇ ಎಂದು ನಾವು ಹೇಳಲಾರೆವು ಅಥವಾ ಒಬ್ಬ ಉದ್ಯೋಗಿ ಒಬ್ಬ ಕಾರ್ಯನಿರ್ವಾಹಕನಾಗಿದ್ದು ಅವರು ಇನ್ನೊಬ್ಬರ ವಿಶೇಷತೆಯಾಗಬಹುದೇ ಎಂದು ನೋಡಲು ನೀರನ್ನು ಪರೀಕ್ಷಿಸಲು ಅರ್ಥವಾಗುವಂತಹ ಬಹಳಷ್ಟು ವಿಷಯಗಳನ್ನು ಅವರು ಹಂಚಿಕೊಳ್ಳುತ್ತಾರೆ ಎಂದು ನೀವು ಹೇಳಬಹುದು ಆದ್ದರಿಂದ ಒಂದು ಭಾಗದಲ್ಲಿ ಕ್ರಮಾನುಗತತೆಯನ್ನು ಗುರುತಿಸುವುದು ಎಂದರೆ ನೀವು ಜವಾಬ್ದಾರಿಗಳನ್ನು ಗುರುತಿಸುತ್ತೀರಿ ಬಹು ವಿಭಿನ್ನ ಕ್ಲಾಸ್ಗಳ ನಡುವೆ ಸಾಮಾನ್ಯವಾಗಿರುವ ಗುಣಲಕ್ಷಣಗಳನ್ನು ಗುರುತಿಸಿ ಈಗ ನೀವು ಅದೇ ಮಾಡ್ಯೂಲ್ನಲ್ಲಿ ಹಾಕಿದ್ದೀರಿ ಆದ್ದರಿಂದ ಇನ್ನೊಂದು ಅಟ್ರಿಬ್ಯೂಟ್ಗಳನ್ನು ನೋಡುವುದು ಮತ್ತು ನೀವು ಅಟ್ರಿಬ್ಯೂಟ್ಗಳನ್ನು ನೋಡಿದರೆ ಈ 4 ವಿಭಿನ್ನ ವರ್ಗಗಳೆಲ್ಲವೂ ಈ ID ಯ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಅದು ನೌಕರರ ಕೋಡ್ ಹೆಸರು ಹುಟ್ಟಿದ ದಿನಾಂಕ ಹಾಗೂ ಇತ್ಯಾದಿ ಅಟ್ರಿಬ್ಯೂಟ್ಗಳಾಗಿವೆ ಸಂಭವನೀಯ ವಿಶೇಷತೆಯ ದಿಕ್ಕನ್ನು ನಿರ್ಧರಿಸಲು ಮುಂದೆ ಅವರು ಎಲ್ಲಿ ಭಿನ್ನರಾಗಿದ್ದಾರೆ ಎಂಬುದನ್ನು ನೀವು ನೋಡಬೇಕಾಗಿದೆ ಆದ್ದರಿಂದ ಇದು ಸಾಮಾನ್ಯ ಭಾಗವಾಗಿದೆಸಾಮಾನ್ಯ ಜವಾಬ್ದಾರಿಗಳು ಮತ್ತು ಸಾಮಾನ್ಯ ಅಟ್ರಿಬ್ಯೂಟ್ ಈಗ ಅವರು ಎಲ್ಲಿ ಭಿನ್ನರಾಗಿದ್ದಾರೆ ಎಂಬುದನ್ನು ನೀವು ನೋಡಬೇಕು ಕಾರ್ಯನಿರ್ವಾಹಕನು ಸಾಮಾನ್ಯವಾಗಿ ಉದ್ಯೋಗಿಯಿಂದ ಏಕೆ ಭಿನ್ನವಾಗಿರುತ್ತಾನೆ ಕಾರ್ಯನಿರ್ವಾಹಕ ವರದಿಗಳು ಮುನ್ನಡೆಸುತ್ತವೆಯೇ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿಲ್ಲ ಆದರೆ ಇಲ್ಲಿಯೇ ನೀವು ಕೆಲವು ವಿಸ್ತೃತ ತರ್ಕವನ್ನು ಮಾಡುತ್ತೀರಿ ಅದು ಕಾರ್ಯನಿರ್ವಾಹಕನು ಮುನ್ನಡೆಗೆ ವರದಿ ಮಾಡಿದರೆ ಕಾರ್ಯನಿರ್ವಾಹಕನಿಗೆ ಕೆಲವು ಅಟ್ರಿಬ್ಯೂಟ್ಗಳು ಇರಬೇಕು ಅದು ವರದಿ ಮಾಡುವ ಮುನ್ನಡೆಯಾಗಿದೆ ನೀವು ಡಾಕ್ಯುಮೆಂಟ್ಗೆ ಹಿಂತಿರುಗಿ ಹೋದರೆ ನಿಮಗೆ ನೆನಪಿಸಿ ನಾಮಪದಗಳ ಪಟ್ಟಿಯನ್ನು ನೋಡಿ ಮತ್ತು ಹೀಗೆ ನೀವು ಈ ಸ್ಪಷ್ಟತೆಯನ್ನು ಕಾಣುವುದಿಲ್ಲಆದರೆ ಇಲ್ಲಿಯೇ ನಾವು ಸಂಬಂಧಗಳಿಂದ ಕೆಲವು ಕಡಿತಗಳನ್ನು ಮಾಡುತ್ತಿದ್ದೇವೆ ಕಾರ್ಯನಿರ್ವಾಹಕ ವರದಿಗಳು ಮುನ್ನಡೆಸಲು ವರದಿ ಮಾಡಿದರೆ ಕಾರ್ಯನಿರ್ವಾಹಕನು ಆ ಸಹಯೋಗದ ಆಬ್ಜೆಕ್ಟ್ನ ಮಾಹಿತಿಯನ್ನು ವರದಿ ಮಾಡುವ ಲೀಡ್ ಉದ್ಯೋಗಿ ಎಂದು ಸಂಭಾವ್ಯ ಸಹಯೋಗದಿಂದ ಕೆಲವು ಕಡಿತಗಳನ್ನು ಮಾಡುವುದು ಅದೇ ರೀತಿ ನಾವು ಲೀಡ್ ಉದ್ಯೋಗಿವನ್ನು ನೋಡಿದರೆ ನಿಜವಾಗಿ ನಾವು ಅದನ್ನು ಕಂಡುಹಿಡಿಯಲು ಪ್ರಾರಂಭಿಸುತ್ತೇವೆ ಉದ್ಯೋಗಿ ಮತ್ತು ಪ್ರಮುಖರ ನಡುವೆ ಸಾಮಾನ್ಯವಾದ ಜವಾಬ್ದಾರಿಗಳು ಆದರೆ ರಜೆ ಅನುಮೋದಿಸುವುದು ಬಹಳಷ್ಟು ರೀತಿಯಿದೆ ರಜೆ ಬಗ್ಗೆ ವಿಷಾದಿಸುವುದು ರಜೆ ಹಿಂತೆಗೆದುಕೊಳ್ಳುವುದು ಇತ್ಯಾದಿ ಆದ್ದರಿಂದ ಈ ನಾಲ್ಕು ಕ್ಲಾಸ್ಗಳನ್ನು ನಾವು ವಿಶ್ಲೇಷಿಸಿದಾಗ ಈ ಕ್ಲಾಸ್ವು ಉದ್ಯೋಗಿ ಎಂದು ನಾವು ಕಂಡುಕೊಳ್ಳುತ್ತೇವೆ ಕ್ಲಾಸ್ ಎಲ್ಲಾ ಇತರ ಕ್ಲಾಸ್ಗಳನ್ನು ಹೊಂದಿರುವ ಸಾಮಾನ್ಯ ಕನಿಷ್ಠ ಸಿಬ್ಬಂದಿಯನ್ನು ಹೊಂದಿದೆ ಆದ್ದರಿಂದ ನಾವು ಒಪ್ಪುತ್ತೇವೆ ಅಥವಾ ಕಾರ್ಯನಿರ್ವಾಹಕ ಎಂದು ನೀವು ಹೇಳುವ ಆರಂಭಿಕ ವಿಶೇಷತೆಯನ್ನು ನಾವು ನಿರ್ಧರಿಸುತ್ತೇವೆ ಒಬ್ಬ ಉದ್ಯೋಗಿ ಲೀಡ್ ಉದ್ಯೋಗಿ ಮತ್ತು ವ್ಯವಸ್ಥಾಪಕ ನೌಕರ ಇದನ್ನು ಒಮ್ಮೆ ಗುರುತಿಸಿದ್ದೇವೆ ಸ್ವಾಭಾವಿಕವಾಗಿ ನಾವು ಇಲ್ಲಿ ನಿಲ್ಲಿಸುವುದಿಲ್ಲ ಆಗ ನಮ್ಮ ಪ್ರಯತ್ನವು ಗುಣಮಟ್ಟವನ್ನು ನೋಡುತ್ತದೆ ನಾವು ಇದನ್ನು ಸುಧಾರಿಸುವ ಈ ವಿಶೇಷತೆಯು ಕೇವಲ ಒಂದು ಹಂತವಾಗಿದೆ ಮತ್ತು ಆದ್ದರಿಂದ ಇದು ಬಾಹ್ಯಾಕಾಶದಲ್ಲಿ ವಿಶಾಲವಾಗಿದೆ ಈಗ ನಾವು ಮತ್ತಷ್ಟು ವಿಶ್ಲೇಷಿಸಿದರೆ ಮತ್ತು ಈಗ ಮೊದಲೇ ನಾವು ಆ ಉದ್ಯೋಗಿ ಎಂದು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಸಾಮಾನ್ಯ ಕನಿಷ್ಠ ಆದ್ದರಿಂದ ನಾವು ಉದ್ಯೋಗಿ ಮತ್ತು ಇತರ ಮೂವರ ನಡುವೆ ನೋಡಲು ಪ್ರಯತ್ನಿಸುತ್ತಿದ್ದೇವೆ ಕ್ಲಾಸ್ಗಳು ಈಗ ನಾವು ಮೂಲ ರಚನೆಯನ್ನು ಹೊಂದಿದ್ದೇವೆ ಎಂದು ತಿಳಿದ ನಂತರ ಒಮ್ಮೆ ನೋಡಲು ಪ್ರಯತ್ನಿಸುತ್ತೇವೆ ಉದ್ಯೋಗಿ ಕಾರ್ಯನಿರ್ವಾಹಕ ಮುನ್ನಡೆ ಮತ್ತು ವ್ಯವಸ್ಥಾಪಕ ಒಮ್ಮೆ ನಾವು ಅದನ್ನು ಹೊಂದಿದ್ದೇವೆ ಎಂದು ನೋಡಲು ಪ್ರಯತ್ನಿಸುತ್ತೇವೆ ಈ ವಿಶೇಷ ಕ್ಲಾಸ್ಗಳ ನಡುವೆ ಇರುವ ಸಾಮ್ಯತೆಗಳನ್ನು ನೋಡಬೇಕಾಗಿದೆ ಮತ್ತು ನಾವು ಅದನ್ನು ಮಾಡಲು ಪ್ರಾರಂಭಿಸಿದಾಗ ನಾವು ಲೀಡ್ ಉದ್ಯೋಗಿ ಮತ್ತು ಮ್ಯಾನೇಜರ್ ನಡುವೆ ಸಾಕಷ್ಟು ಸಾಮ್ಯತೆಯನ್ನು ಕಂಡುಕೊಳ್ಳುತ್ತೇವೆ ಆ ವಿಷಯಕ್ಕೆ ರಜೆ ಅನುಮೋದಿಸಬಹುದು ಇಬ್ಬರೂ ರಜೆ ಬಗ್ಗೆ ವಿಷಾದಿಸಬಹುದು ಅದೇ ರೀತಿ ಕಾರ್ಯನಿರ್ವಾಹಕ ಮತ್ತು ಮುನ್ನಡೆ ನಡುವೆ ಸಾಮಾನ್ಯತೆ ಇದೆ ಮತ್ತು ಇಬ್ಬರೂ ರಜೆಗಾಗಿ ಅರ್ಜಿ ಸಲ್ಲಿಸಬಹುದು ವಾಸ್ತವವಾಗಿ ಈ ಮೂವರೂ ರಜೆಗಾಗಿ ಅರ್ಜಿ ಸಲ್ಲಿಸಬಹುದು ಆದ್ದರಿಂದ ನೀವು ಜವಾಬ್ದಾರಿಗಳು ಮತ್ತು ಸಹಯೋಗಗಳ ಬಗ್ಗೆ ಇದೇ ರೀತಿಯ ವಿಶ್ಲೇಷಣೆ ಮಾಡಿದರೆ ನೀವು ಶೀಘ್ರದಲ್ಲೇ ತೀರ್ಮಾನಕ್ಕೆ ಬರುತ್ತೀರಿ ಉದ್ಯೋಗಿ ಪ್ರಕಾರಗಳಲ್ಲಿ ಪ್ರತಿಯೊಂದೂ ನೌಕರನ ವಿಶೇಷತೆಯಾಗಿದೆ ಬಹುಶಃ ಹೆಚ್ಚು ಸಂಸ್ಕರಿಸಿದ ಮಾದರಿಯು ಮಲ್ಟಿಲೇಯರ್ಡ್ ರಚನೆಯನ್ನು ಹೊಂದಿರಬೇಕು ಅಲ್ಲಿ ನೀವು ಹೇಳುವಿರಿ ಮ್ಯಾನೇಜರ್ ಒಂದು ಲೀಡ್ ಉದ್ಯೋಗಿ ಎಂದು ಏಕೆಂದರೆ ಹೆಚ್ಚಿನ ಸಂಗತಿಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಲೀಡ್ ಉದ್ಯೋಗಿ ಮಾಡಬಹುದಾದ ಎಲ್ಲವನ್ನೂ ವ್ಯವಸ್ಥಾಪಕರು ಸಹ ನಿರ್ವಹಿಸಬಹುದು ನಾವು ಲೀಡ್ ಉದ್ಯೋಗಿಯು ಕಾರ್ಯನಿರ್ವಾಹಕ ಎಂದು ಹೇಳಿದಾಗ ಕಾರ್ಯನಿರ್ವಾಹಕನು ಏನು ಮಾಡಬಹುದು ಲೀಡ್ ಉದ್ಯೋಗಿಯು ಯಾವಾಗಲೂ ಮಾಡಬಹುದು ಮತ್ತು ಅಂತಿಮವಾಗಿ ನಾವು ಕಾರ್ಯನಿರ್ವಾಹಕನು ಉದ್ಯೋಗಿ ಎಂದು ರಚಿಸಲ್ಪಟ್ಟ ಮೂಲ ಕ್ರಮಾನುಗತವನ್ನು ಕಾಪಾಡುತ್ತೇವೆ ಆದ್ದರಿಂದ ಮೊದಲೇ ನಾವು ನೌಕರನು ಲೀಡ್ ಉದ್ಯೋಗಿ ಮತ್ತು ವ್ಯವಸ್ಥಾಪಕರಿಗೆ ಕಾರ್ಯನಿರ್ವಾಹಕರಿಗಾಗಿ ವಿಶೇಷ ಎಂದು ಹೇಳಲು ಅವಕಾಶ ನೀಡಿದ್ದೆವು ಮತ್ತು ಈಗ ಅದು ಮಲ್ಟಿಲೇಯರ್ಡ್ ಆಗಿ ಮಾರ್ಪಟ್ಟಿದೆ ಆದ್ದರಿಂದ ನಾವು ಈ ಪರಿಷ್ಕರಣೆಯನ್ನು ಮಾಡುವಾಗ ನೀವು ಹೊಂದಿದ್ದ ಮೂಲ ಶ್ರೇಣಿಯನ್ನು ನೀವು ನಿಜವಾಗಿಯೂ ಉಲ್ಲಂಘಿಸಿದರೆ ಅದು ಸ್ವಲ್ಪಮಟ್ಟಿಗೆ ಆಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಈ ಕ್ರಮಾನುಗತವು ಲೀಡ್ ಉದ್ಯೋಗಿವು ಉದ್ಯೋಗಿಯಾಗಿದೆ ಎಂದು ಹೇಳಿದರು ಆದ್ದರಿಂದ ಇಲ್ಲಿ ಸಂವಹನದಿಂದ ನೀವು ಸಹ ಅದನ್ನು ಹೊಂದಿರುತ್ತೀರಿ ಲೀಡ್ ಉದ್ಯೋಗಿವು ನೌಕರ ಆದ್ದರಿಂದ ನೀವು ಅದನ್ನು ಸ್ಪಷ್ಟವಾಗಿ ತೋರಿಸಬೇಡಿ ಏಕೆಂದರೆ ನೀವು ಲೀಡ್ ಉದ್ಯೋಗಿವು ಒಂದು ಎಂದು ಹೇಳುತ್ತೀರಿ ಕಾರ್ಯನಿರ್ವಾಹಕ ಮತ್ತು ಕಾರ್ಯನಿರ್ವಾಹಕ ನೌಕರ ಮತ್ತು ಆದ್ದರಿಂದ ಸಂವಹನದಿಂದ ಇದು ಹಿಡಿದಿರುತ್ತದೆ ಅದೇ ರೀತಿ ಮ್ಯಾನೇಜರ್ ಒಬ್ಬ ಉದ್ಯೋಗಿ ಈ ಎಲ್ಲ ಸಂಬಂಧಗಳ ಮೂಲಕ ಸಂವಹನ ನಡೆಸುತ್ತಾರೆ ಆದ್ದರಿಂದ ನೀವು ಇದನ್ನು ಮಾಡಿದಾಗ ಸಮಸ್ಯೆಯಿಂದ ನಿರ್ದಿಷ್ಟತೆಯಿಂದ ಹೆಚ್ಚಿನ ಮಾಹಿತಿಯನ್ನು ಅನ್ವೇಷಿಸುವ ಮೂಲಕ ಒಂದು ರೀತಿಯ ಡೊಮೇನ್ ಪರಿಷ್ಕರಣೆ ಮಾಡುತ್ತೇವೆ ನಿಮ್ಮ ಮೂಲ ವಿನ್ಯಾಸದ ಅಂಶಗಳು ಮುರಿಯದಂತೆ ನೀವು ಜಾಗರೂಕರಾಗಿರಬೇಕುಅವರು ಹಾಗೆ ಮಾಡಿದರೆ ಉಲ್ಲಂಘಿಸಬೇಡಿ ಅದು ಉಲ್ಲಂಘನೆಯಾಗುತ್ತದೆಯೇ ಎಂದು ನೋಡಲು ನೀವು ವಿನ್ಯಾಸವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗುತ್ತದೆ ಏಕೆಂದರೆ ನೀವು ಮೊದಲೇ ಭಾವಿಸಿದ್ದನ್ನು ಭಾಗಶಃ ಮಾಹಿತಿಯ ಆಧಾರದ ಮೇಲೆ ಕೆಲವು ತಪ್ಪು ಕಲ್ಪನೆಗಳನ್ನು ಹೊಂದಿದ್ದೀರಿಕೆಲವು ತಪ್ಪು ಕಲ್ಪನೆಗಳು ಆದ್ದರಿಂದ ನೀವು ಇದೀಗ ಅದನ್ನು ಸರಿಪಡಿಸುತ್ತಿದ್ದೀರಿ ಅಥವಾ ಪರಿಷ್ಕರಿಸುವ ಸಲುವಾಗಿ ನೀವು ನಿಜವಾಗಿಯೂ ಆ ವಿನ್ಯಾಸದಲ್ಲಿ ಹೊಸ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಆದ್ದರಿಂದ ಇದು ನೌಕರರ ಕ್ರಮಾನುಗತದಲ್ಲಿ ವಿನ್ಯಾಸಗೊಳಿಸುವ ವಿಶಾಲ ಮಾರ್ಗವಾಗಿದೆ ಆದ್ದರಿಂದ ನಾವು ಅದನ್ನು ಫೈನಲ್ನಲ್ಲಿ ತೋರಿಸಿದರೆ ಇದು ಹೇಗೆ ಕಾಣುತ್ತದೆ ಮತ್ತು ಅದರೊಂದಿಗೆ ನಿಮಗೆ ತಿಳಿದಿರುವ ಬೇರೆ ಬೇರೆ ಸಂಬಂಧಗಳಿವೆ ನಾವು ಸಾಮಾನ್ಯವಾಗಿ ಸಂಬಂಧಗಳ ಬಗ್ಗೆ ಮಾತನಾಡುವಾಗ ನಾವು ಈ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಎಂದು ಅವರು ನಿರ್ವಹಿಸುತ್ತಾರೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿನ್ಯಾಸದ ಕುರಿತು ನಮ್ಮ ಪರಿಶೋಧನಾ ವ್ಯಾಯಾಮದ ಮೂರನೇ ಭಾಗವಾಗಿದೆ ಎಲ್ಎಂಎಸ್ ವ್ಯವಸ್ಥೆ ಮತ್ತು ಇದರಲ್ಲಿ ನಾವು ಮೊದಲು ಪ್ರಯತ್ನಿಸಿದಕ್ಲಾಸ್ಗಳ ಅಟ್ರಿಬ್ಯೂಟ್ಗಳು ಮತ್ತು ಅವುಗಳ ಜವಾಬ್ದಾರಿಗಳನ್ನು ಆಧರಿಸಿದೆ ಸಹಯೋಗಿಗಳನ್ನು ಗುರುತಿಸಿ ಮತ್ತು ನಂತರ ನಾವು ಸಿಸ್ಟಮ್ನ ಮೂಲಭೂತ ಮಟ್ಟದ ಮಾಡ್ಯುಲರೈಸೇಶನ್ ಅನ್ನು ರಚಿಸಲು ಸಹಯೋಗವನ್ನು ಬಳಸುತ್ತೇವೆ ಮತ್ತು ಅಂತಿಮವಾಗಿ ಬಳಸುವುದು ಮಾಡ್ಯೂಲ್ಗಳು ಮತ್ತು ನಾವು ಉತ್ಪಾದಿಸಲು ಪ್ರಯತ್ನಿಸಿದ ಸಹಯೋಗ ಮತ್ತು ಜವಾಬ್ದಾರಿ ಮಾಹಿತಿ ನೌಕರರ ಮೂಲ ಕ್ರಮಾನುಗತತೆ ಮತ್ತು ಅದರ ಸ್ವಲ್ಪ ಪರಿಷ್ಕರಣೆ ಮತ್ತು ನಾವು ಮುಂದಿನ ಮಾಡ್ಯೂಲ್ಗೆ ಸಾಗುತ್ತಿರುವಾಗ ನಾವು ಕ್ರಮಾನುಗತ ಪರಿಷ್ಕರಣೆಯ ಮತ್ತಷ್ಟು ಆಳವನ್ನು ತೋರಿಸುತ್ತೇವೆ